ಮತ್ತೊಮ್ಮೆ ಸ್ವಾಗತ ಇದು ಉಪನ್ಯಾಸ 38 ಇಂದು ನಾವು ಹಿಂದಿನ ಉಪನ್ಯಾಸದಲ್ಲಿಯೇ ಪರಿಚಯಸಿದ್ದ ಗಾಸ್ ಎಲಿಮಿನೇಷನ್ ತಂತ್ರದ ಬಗ್ಗೆ ಚರ್ಚಿಸೋಣ ಈಗ ನಾವು ಇನ್ನು ಸಾಮಾನ್ಯ ರೂಪದ ಹಾಗು ಸಮೀಕರಣದ ಪರಿಹಾರದ ಕನ್ಸಿಸ್ಟೆನ್ಸಿ ಯನ್ನು ತಿಳಿಸಿಕೊಡುವ ಒಂದು ಮುಖ್ಯವಾದ ರೆಡ್ಯೂಸ್ಡ್ ಎಖೇಲನ್ ರೂಪದ ಬಗ್ಗೆ ಮಾತನಾಡೋಣ ನಾವು ಹಿಂದಿನ ಉಪನ್ಯಾಸದಲ್ಲಿಯೇ ಚರ್ಚಿಸಿರುವ ಒಂದು ಸರಳ ಉದಾಹರಣೆಯ ಸಹಾಯ ಪಡೆದುಕೊಳ್ಳೋಣ ಆದರೆ ನಾವು ಈಗ ಇನ್ನು ಸಾರ್ವತ್ರಿಕ ಉದಾಹರಣೆ ತೆಗೆದುಕೊಳ್ಳೋಣ n ರೋ ಹಾಗು m ಕೊಲೊಮ್ ಇರುವ ಒಂದು ಮ್ಯಾಟ್ರಿಕ್ಸ್ A ಮತ್ತು ಬಲಗಡೆಯಾ ವೆಕ್ಟರ್ ನಮಗೆ ಈ ಮುಂಚೆಯೇ ಎಖಿಲಾನ್ ರೂಪದ ಪರಿಚಯ ಇದೆ ಇದರ ಎಖಿಲಾನ್ ರೂಪ ಹೀಗಿರುತ್ತದೆ ಇದು ವಾಸ್ತವದಲ್ಲಿ ಏನು ಎಂಬುದನ್ನು ಇಲ್ಲಿ ಚರ್ಚಿಸೋಣ ಇಲ್ಲಿ ಈ ಎಲಿಮೆಂಟ್ ಗಳನ್ನೂ ಈ ಚಿಹ್ನೆಯಿಂದ ಗುರುತಿಸೋಣ ಇಲ್ಲಿ ಇವುಗಳು ಪಿವೊಟ್ ಎಲಿಮೆಂಟ್ಸ್ ಹಾಗು ಇವುಗಳು ಶೂನ್ಯವಲ್ಲದ ಎಲಿಮೆಂಟ್ಸ್ ಹಾಗಾದರೆ ಪೈಯೊಟ್ ಎಲಿಮೆಂಟ್ ನ ಗುಣಲಕ್ಷಣವೇನು ಈ ಸಂಖ್ಯೆಯನ್ನು ನಾವು ಮ್ಯಾಟ್ರಿಕ್ಸ್ ನ ಪಿವೊಟ್ ಎಂದು ಕರೆಯುತ್ತೇವೆ ಆ ಸಾಲಿನ ಅತ್ಯಂತ ಎಡಭಾಗದಲ್ಲಿರುವ ಶೂನ್ಯವಲ್ಲದ ಎಲಿಮೆಂಟ್ ಮತ್ತು ಅದರ ಕೆಳಗಿನ ಎಲ್ಲ ಸಂಖ್ಯೆಗಳು ಶೂನ್ಯ ವಾಗಿದ್ದರೆ ಅದನ್ನು ಪಿವೊಟ್ ಎಲಿಮೆಂಟ್ ಎನ್ನುತ್ತೇವೆ ಆ ಸಂಖ್ಯೆಯು ಆ ಸಾಲಿನ ಅತ್ಯಂತ ಎಡಭಾಗದಲ್ಲಿರುವ ಶೂನ್ಯವಲ್ಲದ ಎಲೆಮನ್ಟ್ ಆಗಿದ್ದು ಅದರ ಕೆಳಗಿನ ಎಲ್ಲ ಸಂಖ್ಯೆಗಳು ಶೂನ್ಯ ವಾಗಿದ್ದರೆ ಅದನ್ನು ಪಿವೊಟ್ ಎಲಿಮೆಂಟ್ ಎಂದು ಕರೆಯುತ್ತೇವೆ ಹಾಗಾಗಿ ನಾವು ಅದರ ಎಡಭಾಗದಲ್ಲಿರುವುದರ ಬಗ್ಗೆ ಮಾತನಾಡುವುದಿಲ್ಲ ಏಕೆಂದರೆ ಪಿವೊಟ್ ಎಲಿಮೆಂಟ್ ನ ಎಡಭಾಗದಲ್ಲಿರುವದೆಲ್ಲವೂ ಶೂನ್ಯ ವಾಗಿರುತ್ತದೆ ಈ ರೆಡ್ಯೂಸ್ಡ್ ಎಖೇಲಾನ್ ರೂಪದಲ್ಲಿ ಈ ಮ್ಯಾಟ್ರಿಕ್ಸ್ ನ ಈ ಎಲಿಮೆಂಟ್ ಅನ್ನು ಪಿವೊಟ್ ಎನ್ನುತ್ತೇವೆ ಏಕೆಂದರೆ ಇಲ್ಲಿ ಎಲ್ಲವೂ 0 ಆಗಿದೆ ಅಲ್ಲದೇ ಈ ಸಬ್ ಮ್ಯಾಟ್ರಿಕ್ಸ್ ನಲ್ಲಿ ಕೂಡ ಎಲ್ಲವೂ 0 ಆಗಿದೆ ಹಾಗೆಯೆ ಇದು ಶೂನ್ಯವಲ್ಲದ ಎಲಿಮೆಂಟ್ ಆದರೆ ಮತ್ತು ಇವೆಲ್ಲವೂ 0 ಆದರೆ ಇದು ಪಿವೊಟ್ ಅಗೌತ್ತದೆ ಇದೆ ಪಿವೊಟ್ ನ ಗುಣಲಕ್ಷಣಗಳು ಅಂದರೆ ಇದರ ಕೆಳಗಿನ ಎಲ್ಲ ಎಲಿಮೆಂಟ್ ಗಳು 0 ಆಗಿರುತ್ತದೆ ಹಾಗು ಇದರ ಎಡಭಾಗದಲ್ಲಿನ ಎಲ್ಲ ಎಲಿಮೆಂಟ್ ಗಳು 0 ಆಗಿರುತ್ತದೆ ಮತ್ತು ಇಲ್ಲಿ ಒಂದು ವಿಶೇಷವಾದ ರಚನೆಯುಳ್ಳ ಮ್ಯಾಟ್ರಿಕ್ಸ್ ಇದೆ ಅದನ್ನು ಎಖೇಲಾನ್ ರೂಪ ಎನ್ನುತ್ತೇವೆ ಇಲ್ಲಿ ಪ್ರಾರಂಭದ ಕೆಲವು ಸಾಲುಗಳು 0 ಆಗಿರುವುದಿಲ್ಲ ಹಾಗು ಕಡೆಯ ಕೆಲವು ಸಾಲುಗಳು 0 ಎಂಬುದನ್ನು ಗಮನಿಸಬಹುದು ಇವು ಇಲ್ಲಿ 0 ಆಗಿದೆ ಇಲ್ಲಿ ಕೆಳಗಿನ ಸಾಲುಗಳು 0 ಆಗಿದೆ ಬಲಗಡೆ ಭಾಗದಲ್ಲಿನ ಈ ಎಲಿಮೆಂಟ್ ಗಳು 0 ಆಗಿರಬಹುದು ಅಥವಾ ಇಲ್ಲದೆಯೂ ಇರಬಹುದು ಇದನ್ನು ಈ ಚಿಹ್ನೆ ಇಂದ ಸೂಚಿಸಿದ್ದೇವೆ ಇದನ್ನು ನಾವು ಎಖೇಲಾನ್ ರೂಪ ಎಂದು ಕರೆಯುತ್ತೇವೆ ಹಾಗು ಅದನ್ನು ನಾವು ಸಾಮಾನ್ಯವಾಗಿ ಈ ರೀತಿ ಪ್ರತಿನಿಧಿಸುತ್ತೇವೆ ಇಲ್ಲಿ ಈ ಪಿವೊಟ್ ಎಲಿಮೆಂಟ್ ಯಾವಾಗಲು 0 ಆಗಿರುವುದಿಲ್ಲ ಇಲ್ಲಿ ಈ ನಕ್ಷತ್ರದಂತಹ ಚಿಹ್ನೆ ಉಳಿದ ಎಲಿಮೆಂಟ್ ಗಳನ್ನುಸೂಚಿಸುತ್ತದೆ ಹಾಗು ಇವು 0 ಆಗಿರಬಹುದು ಅಥವಾ ಇಲ್ಲದೆಯೂ ಇರಬಹುದು ಇಲ್ಲಿ ಮುಖ್ಯವಾದ ವಿಷಯ ಈ ಮ್ಯಾಟ್ರಿಕ್ಸ್ ಅನ್ನು ಈ ಕೆಳಗಿನ ರೂಪಕ್ಕೆ ತರುವುದು ನಾವು ಇಲ್ಲಿ ಮೆಟ್ಟಿಲಿನಂತಹ ಒಂದು ವಿನ್ಯಾಸವನ್ನು ಕಾಣಬಹುದು ಇಲ್ಲಿ ನಮ್ಮ ಗುರಿಯೇನೆಂದರೆ ಈ ಕೆಳಗಿನದೆಲ್ಲ 0 ಇರುವಂತೆ ಒಂದು ಮೆಟ್ಟಿಲಿನ ಆಕಾರಕ್ಕೆ ಈ ಮ್ಯಾಟ್ರಿಕ್ಸ್ ಅನ್ನು ತರುವುದು ಹಾಗು ಈ ಕೆಳಗಿನ ಸಾಲುಗಳು 0 ಆದರೆ ಇದಕ್ಕೆ ಅನುಗುಣವಾದ augumented matrix ನಲ್ಲಿರುವ ಎಲಿಮೆಂಟ್ ಗಳು 0 ಆಗಿರಬಹುದು ಅಥವಾ ಇಲ್ಲದೆ ಇರಬಹುದು ಈಗ ನಾವು ಒಂದು ಸಾಮಾನ್ಯ ಉದಾಹರಣೆಯೊಂದಿಗೆ ಒಂದು ಮ್ಯಾಟ್ರಿಕ್ಸ್ ಅನ್ನು ಎಖೇಲಾನ್ ರೂಪಕ್ಕೆ ತರುವುದು ಹೇಗೆ ಎನ್ನುವುದನ್ನು ಕಲಿಯೋಣ ನಿಮಗೆ ಗಾಸ್ ಎಲಿಮಿನೇಷನ್ ನ ೩ ಮೂಲಭೂತ ಹಂತಗಳು ನೆನಪಿರಬಹುದು ಮೊದಲನೆಯದು ನಮ್ಮ ಸಿಸ್ಟಮ್ ಅನ್ನು ವರ್ಧಿತ ಮ್ಯಾಟ್ರಿಕ್ಸ್ ಅಂದರೆ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಗೆ ಹಾಕುವುದು ನಂತರ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಅನ್ನು ಎಖೇಲಾನ್ ರೂಪಕ್ಕೆ ತರುವುದು ಅನಂತರ ಪಿವೊಟ್ ಎಲಿಮೆಂಟ್ ಗಳನ್ನೂ ಗುರುತಿಸುವುದು ಈ ಪಿವೊಟ್ ಎಲಿಮೆಂಟ್ ಗಳು ಮ್ಯಾಟ್ರಿಕ್ಸ್ ನ ಅತಿ ಮುಖ್ಯವಾದ ಎಲಿಮೆಂಟ್ ಗಳು ಈಗ ನಾವು ಪರಿಹಾರದ ಲಕ್ಷಣಗಳನ್ನು ನಿರೂಪಿಸಬಹುದು ಅಂದರೆ ಆ ಸಿಸ್ಟಮ್ ಗೆ ಅನನ್ಯ ಪರಿಹಾರ ಅಸ್ಥಿತ್ವದಲ್ಲಿದೆಯೇ ಅನಂತ ಪರಿಹಾರಗಳಿವೆಯೇ ಎಂದು ಈ ಪಿವೊಟ್ ಎಲಿಮೆಂಟ್ ಗಳ ಆಧಾರದ ಮೇಲೆ ಕಂಡುಹಿಡಿಯಬಹುದು ಒಟ್ಟಾರೆ ಪಿವೊಟ್ ಎಲಿಮೆಂಟ್ ಗಳು ಆ ಸಮೀಕರಣ ವ್ಯವಸ್ಥೆ ಯ ಕನ್ಸಿಸ್ಟೆನ್ಸಿ ಯನ್ನು ನಿರೂಪಿಸಬಹುದು ಹಾಗಾಗಿ ಇದನ್ನು ಎಖೇಲಾನ್ ರೂಪಕ್ಕೆ ತರುವುದು ಅತ್ಯಂತ ಮುಖ್ಯವಾದ ಹಾಗು ಕಷ್ಟಕರವಾದ ಕೆಲಸವಾಗಿದೆ ಒಂದು ಸಾರಿ ನಾವು ಎಚೆಲಾನ್ ರೂಪಕ್ಕೆ ತಂದುಬಿಟ್ಟರೆ ಪರಿಹಾರ ಹುಡುಕಲು ಈ ಹಿಂದಿನ ಉಪನ್ಯಾಸದ ಉದಾಹರಣೆಯಲ್ಲಿ ತಿಳಿಸಿದಂತೆ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಇವುಗಳನ್ನು pivot ಸಾಲುಗಳು ಎನ್ನಬಹುದು ಮತ್ತು ಉಳಿದ ಸಾಲುಗಳು 0 ಇದ್ದಾಗ pivot ಸಾಲುಗಳನ್ನು ನಮ್ಮ matrix A ನ ಮೇಲ್ಭಾಗಕ್ಕೆ ತರುತ್ತೇವೆ ಹಾಗಾಗಿ ಇವು pivot ಸಾಲುಗಳು ಏಕೆಂದರೆ ಪ್ರತಿ ಸಾಲುಗಳು pivot ಅನ್ನು ಹೊಂದಿದೆ ಇವುಗಳನ್ನು pivotal rows ಎನ್ನುತ್ತೇವೆ ಮತ್ತು ಉಳಿದವನ್ನು ಶೂನ್ಯ ಸಾಲುಗಳು ಎನ್ನುತ್ತೇವೆ ಸಾಮಾನ್ಯವಾಗಿ ನಾವು ಪಿವೊಟ್ ಸಾಲುಗಳ ಸಂಖ್ಯೆಯನ್ನು r ಇಂದ ಸೂಚಿಸುತ್ತೇವೆ ಒಂದು ವೇಳೆ ಮ್ಯಾಟ್ರಿಕ್ಸ್ ನಲ್ಲಿರುವ ಒಟ್ಟು ಸಾಲುಗಳ ಸಂಖ್ಯೆ m ಆದರೆ ಶೂನ್ಯ ಸಾಲುಗಳ ಸಂಖ್ಯೆ m r ಆಗುತ್ತದೆ ಅದಕ್ಕಾಗಿ ನಾವು ಈ ಕೆಳಗಿನ ರೂಪವನ್ನು ಬಳಸಿದ್ದೇವೆ ಇಲ್ಲಿ ನಾವು ಇನ್ನೊಂದು ಹೊಸ ವಿಷಯದ ಬಗೆ ಮಾತನಾಡೋಣ ಅದುವೇ ಶ್ರೇಣಿ ಇದರ ಬಗ್ಗೆ ಇನ್ನಷ್ಟು ಮಾತನಾಡೋಣ ಏಕೆಂದರೆ ಇದಕ್ಕೆ ಇದಲ್ಲದೆ ಇನ್ನು ಹಲವು ವ್ಯಾಖ್ಯಾನಗಳಿವೆ ಸಧ್ಯಕ್ಕೆ ಶ್ರೇಣಿ ಎಂದರೆ ಪಿವೊಟ್ ಸಾಲುಗಳ ಸಂಖ್ಯೆ ಎನ್ನುವ ವ್ಯಾಖ್ಯಾನದೊಂದಿಗೆ ಮುಂದುವರೆಯೋಣ ಹಾಗಾದರೆ Rank r ಎಂದರೆ ನಮ್ಮ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ನ ಬಗ್ಗೆ ಏನೇನು ವಿಷಯಗಳನ್ನು ಗಮನಿಸಬಹುದು ಇಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನು ಗಮನಿಸಬಹುದು ಈ ಎಲಿಮೆಂಟ್ ಗಳು ಅಂದರೆ ಶೂನ್ಯ ಸಾಲಿನಲ್ಲಿರುವ ಎಲಿಮೆಂಟ್ ಗಳು 0 ಆಗಿರದಿದ್ದರೆ ಆ ಸಮೀಕರಣಗಳು ಇನ್ಕನ್ಸಿಸ್ಟ್೦ಟ್ ಆಗುತ್ತದೆ ಏಕೆಂದರೆ ಶೂನ್ಯವು ಒಂದು ಶೂನ್ಯವಲ್ಲದ ಸಂಖ್ಯೆಗೆ ಸಮವಾಗಿದೆ ಎಂದು ಹೇಳಬೇಕಾಗುತ್ತದೆ ಹಾಗು ಈ ಸಂದರ್ಭವನ್ನು ಈಗಾಗಲೇ ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಿದ್ದೇವೆ ಈ ಎಖೇಲಾನ್ ರೂಪ ದಲ್ಲಿ ಒಂದು ವೇಳೆ ಈ ಸಂಖ್ಯೆ ಗಳು ಶೂನ್ಯವಾಗಿರದಿದ್ದರೆ ಈ ಸಿಸ್ಟಮ್ ಇನ್ಕನ್ಸಿಸ್ಟ್೦ಟ್ ಆಗಿರುತ್ತದೆ ಅಂದರೆ ಇದಕ್ಕೆ ಯಾವುದೇ ಪರಿಹಾರ ಇರುವುದಿಲ್ಲ ನಾವು ಈ ಶ್ರೇಣಿ ಅಥವಾ ಎಖೇಲಾನ್ ರೂಪದಿಂದ ಗುರುತಿಸುವದು ಇದನ್ನೇ ಏಕೆಂದರೆ ಶ್ರೇಣಿ ಗೆ ಈಗಾಗಲೇ ನಾವು r ಎನ್ನುವ ವ್ಯಾಖ್ಯಾನವನ್ನು ನೀಡಿದ್ದೇವೆ ಇಲ್ಲಿ ಈ ಭಾಗವು ಮ್ಯಾಟ್ರಿಕ್ಸ್ A ಗೆ ಅನುಗುಣವಾದ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ಹಾಗು ಎರಡನೆಯ ಈ ಕಾಲಮ್ b ಆಗಿರುತ್ತದೆ ಹಾಗು ಈ ಸಂಪೂರ್ಣ ಮ್ಯಾಟ್ರಿಕ್ಸ್ ಅನ್ನು Ab ಅನ್ನುತ್ತೇವೆ ಈ ಸಂದರ್ಭದಲ್ಲಿ ಮ್ಯಾಟ್ರಿಕ್ಸ್ A ನ ಶ್ರೇಣಿ ಏನು ಈ ಮ್ಯಾಟ್ರಿಕ್ಸ್ ನಲ್ಲಿ ಎಷ್ಟು ಪಿವೊಟ್ ಗಳಿದ್ದಾವೆ ಅಲ್ಲಿ r ಪಿವೊಟ್ ಗಳಿದ್ದಾವೆ ಹಾಗಾಗಿ ಶ್ರೇಣಿ ಕೂಡ r ಆಗುತ್ತದೆ ಈ ಎಲಿಮೆಂಟ್ಆ ಗಳು 0 ಆಗಿರದಿದ್ದರೆ ಇವು ಕೂಡ ಪಿವೊಟ್ಸ್ ಆಗಿರುತ್ತದೆ ಆಗ ನಾವು ಇವುಗಳನ್ನು 0 ಗೆ ತಗ್ಗಿಸಬಹುದು ಅಂದರೆ ರೆಡ್ಯೂಸ್ ಮಾಡಬಹುದು ಆಗ ಇಲ್ಲಿನ ಯಾವುದಾದರು ಕನಿಷ್ಠ ಒಂದು ಸಮೀಕರಣದಲ್ಲಿ ಶೂನ್ಯವಲ್ಲದ ಸಂಖ್ಯೆ ಇರುತ್ತದೆ ಹಾಗಾಗಿ ಈ ಸಿಸ್ಟಮ್ ಇನ್ಕನ್ಸಿಸ್ಟ್೦ಟ್ ಆಗಿರುತ್ತದೆ ಇಲ್ಲಿ ಸ್ಪಷ್ಟವಾಗುವುದೆಂದರೆ ಶೂನ್ಯ ಸಾಲಿನ ಅನುಗುಣವಾಗಿ ಕನಿಷ್ಠ ಒಂದು ಶೂನ್ಯವಲ್ಲದ ಸಂಖ್ಯೆ ಇದ್ದಾರೆ ಆಗ ಆ ಸಿಸ್ಟಮ್ ಇನ್ಕನ್ಸಿಸ್ಟ್೦ಟ್ ಆಗಿರುತ್ತದೆ ಆದರೆ ನಾವು ಅದನ್ನು ಶ್ರೇಣಿಯ ಪರಿಭಾಷೆಯಲ್ಲಿ ನೋಡಿದರೆ ಇಲ್ಲಿನ ಪಿವೊಟ್ ಎಲಿಮೆಂಟ್ ಗಳ ಸಂಖ್ಯೆ r ಮ್ಯಾಟ್ರಿಕ್ಸ್ A ನ ಶ್ರೇಣಿ ಆಗಿರುತ್ತದೆ ಹಾಗು ಇದು ಈ ಸಂಪೂರ್ಣ ಮ್ಯಾಟ್ರಿಕ್ಸ್ ನ ಶ್ರೇಣಿ ಗೆ ಸಮನಾಗಿರುವುದಿಲ್ಲ ಈ ಸಂಪೂರ್ಣ ಮ್ಯಾಟ್ರಿಕ್ಸ್ ನ ಶ್ರೇಣಿ ಅಂದರೆ ಆ ಸಂಪೂರ್ಣ ಮ್ಯಾಟ್ರಿಕ್ಸ್ ನಲ್ಲಿರುವ ಪಿವೊಟ್ ಗಳ ಸಂಖ್ಯೆ ಆ ಮ್ಯಾಟ್ರಿಕ್ಸ್ A ನ ಶ್ರೇಣಿ ಗಿಂತ ಹೆಚ್ಚಾಗಿರುತ್ತದೆ ಹಾಗು ಆ ಸಂದರ್ಭದಲ್ಲಿ ಇನ್ಕನ್ಸಿಸ್ಟನ್ಸಿ ಆಗುತ್ತದೆ ಆದ್ದರಿಂದ ಈ ಎರಡು ಮ್ಯಾಟ್ರಿಕ್ಸ್ ಗಳ ಶ್ರೇಣಿಗಳು ಅಂದರೆ A ಮತ್ತು ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ನ ಶ್ರೇಣಿಯು ಬೇರೆಬೇರೆ ಆಗಿದ್ದರೆ ಆ ಸಿಸ್ಟಮ್ ಇನ್ಕನ್ಸಿಸ್ಟ್೦ಟ್ ಆಗಿರುತ್ತದೆ ಹೀಗೆ ಆಗುವುದು ಯಾವಾಗೆಂದರೆ ಈ ಶೂನ್ಯ ಸಾಲಿಗೆ ಅನುಗುಣವಾಗಿ ಇಲ್ಲಿ ಶೂನ್ಯವಲ್ಲದ ಸಂಖ್ಯೆ ಇರುತ್ತದೆ ಆಗ ಈ ಕಡೆಯ ಕಾಲಂ ನಲ್ಲಿ ಅಂದರೆ ಇಲ್ಲಿ ಪಿವೊಟ್ ಎಲಿಮೆಂಟ್ ಉಪಸ್ಥಿತವಿರುತ್ತದೆ ಇದು ಸ್ಪಷ್ಟವಾಗಿ ಇನ್ಕನ್ಸಿಸ್ಟನ್ಸಿ ಯ ಸಂದರ್ಭವಾಗಿರುತ್ತದೆ ಇದನ್ನು ನಾವು ಹಲವು ರೀತಿಯಲ್ಲಿ ಚರ್ಚಿಸಬಹುದು ಈಗಾಗಲೇ ಚರ್ಚಿಸಿದ್ದೇವೆ ಅದು 0 ಅಲ್ಲದಿರುವಾಗ ಆಗ ಅತ್ಯಂತ ಬಲಭಾಗದ ಕಾಲಂನಲ್ಲಿ ಪಿವೊಟ್ ಎಲಿಮೆಂಟ್ ಇರುತ್ತದೆ ಮತ್ತು ಸ್ಪಷ್ಟವಾಗಿ ಇಲ್ಲಿ ಶೂನ್ಯವಲ್ಲದ ಸಂಖ್ಯೆ ಇದ್ದಾಗ ಅಂದರೆ ಅತ್ಯಂತ ಬಲಭಾಗದ ಕಾಲಂ ಪಿವೊಟ್ ಎಲಿಮೆಂಟ್ ಅನ್ನು ಹೊಂದಿರುತ್ತದೆ ಅಥವಾ ಮ್ಯಾಟ್ರಿಕ್ಸ್ ನ ಶ್ರೇಣಿ ನಮ್ಮ ಮ್ಯಾಟ್ರಿಕ್ಸ್ ನ ಶ್ರೇಣಿಗೆ ಸಮನಾಗಿರುವುದಿಲ್ಲ ಹಾಗಾಗಿ ಇದಕ್ಕೆ ಪರಿಹಾರವಿಲ್ಲ ಎಂದು ತಿಳಿಯಬಹುದು ಮುಂದುವರಿಯುತ್ತಾ ಮುಂದಿನ ಸಾಧ್ಯತೆ ಈ ಎಲಿಮೆಂಟ್ 0 ಆದಾಗ ಕನ್ಸಿಸ್ತೆಂಟ್ ಆಗುತ್ತದೆ ಏಕೆಂದರೆ ಹಿಂದಿನಂತೆ 0 ಶೂನ್ಯವಲ್ಲದ ಸಂಖ್ಯೆಗೆ ಸಮಾನ ಆಗುವುದು ಎಂಬ ಯಾವುದೇ ಸಂದರ್ಭ ಬರುವುದಿಲ್ಲ ಆದರೆ ಇಲ್ಲಿ ಎರಡು ಸಾಧ್ಯತೆಗಳಿರುತ್ತದೆ ಇನ್ನೊಂದು ಗಮನಿಸಬೇಕಾದ ವಿಷಯವೆಂದರೆ Ax 0 ಯಾವಾಗಲೂ ಕನ್ಸಿಸ್ತೆಂಟ್ ಆಗಿರುತ್ತದೆ ಅದು ಇದರಿಂದ ಅನ್ವಯವಾಗುತ್ತದೆ ಏಕೆಂದರೆ b 0 ಆದಾಗ ಬಲಗಡೆಯ ಎಲ್ಲಾ ಕಾಲಂಗಳು 0 ಆಗುತ್ತದೆ ಆಗ ಸಹಜವಾಗಿಯೇ ಈ ಸಂಖ್ಯೆಗಳು 0 ಆಗುತ್ತದೆ ಎಲ್ಲವೂ 0 ಆಗುತ್ತದೆ ಮತ್ತು ನಾವು ಇಲ್ಲಿ ರೋ ಮಾತ್ರವೇ ಮಾಡುತ್ತೇವೆ ಹಾಗಾಗಿ ಇಲ್ಲಿ ಏನೂ ಬದಲಾಗುವುದಿಲ್ಲ ಹಾಗಾಗಿ Ax 0 ಆದಾಗ ಖಂಡಿತವಾಗಿಯೂ 0 ಆಗಿರುವವು ಆ ಸಂದರ್ಭದಲ್ಲಿ Ax 0 ಯಾವಾಗಲೂ ಕನ್ಸಿಸ್ತೆಂಟ್ ಆಗಿರುವುದು ಅಂದರೆ ಯಾವಾಗಲೂ ಪರಿಹಾರವನ್ನು ಹೊಂದಿರುತ್ತದೆ ಆದರೂ ನಾವು ಇದರ ಬಗ್ಗೆ ಸ್ವಲ್ಪ ಸಮಯದ ನಂತರ ಮಾತನಾಡೋಣ ಈಗ ಈ ಸಂದರ್ಭದಲ್ಲಿ ಇವುಗಳು 0 ಆಗಿದೆ ಅಂದರೆ ಸಿಸ್ಟಮ್ ಕನ್ಸಿಸ್ತೆಂಟ್ ಆಗಿರುತ್ತದೆ ಹಾಗಾದಾಗ ಎರಡು ಸಂದರ್ಭಗಳು ಎದುರಾಗುತ್ತದೆ ಮೊದಲನೆಯದು ಪಿವೊಟ್ ಎಲಿಮೆಂಟ್ ಗಳ ಸಂಖ್ಯೆ ಅನ್ನೋನ್ ಗಳ ಸಂಖ್ಯೆ ಸಮನಾಗಿರುವುದಿಲ್ಲ ಈ ಸಂದರ್ಭದ ಬಗ್ಗೆಯೂ ಕೂಡ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಪ್ರತಿ ಕಾಲಂ ಪಿವೊಟ್ ಹೊಂದಿರುತ್ತದೆ ಏಕೆಂದರೆ ಅದು ಅನ್ನೋನ್ ಗಳ ಸಂಖ್ಯೆಯಷ್ಟೇ ಇದೆ ಹಾಗಾದರೆ ಪ್ರತಿಯೊಂದು ಕಾಲಂ ಪಿವೊಟ್ ಅನ್ನು ಹೊಂದಿದ್ದರೆ ಆ ಸಿಸ್ಟಮ್ ಒಂದು ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ ಏಕೆಂದರೆ ಆ ಕಾಲ ಒಂದಕ್ಕಿಂತ ಹೆಚ್ಚಿನ ಪಿವೊಟ್ ಹೊಂದಿರಲು ಸಾಧ್ಯವಿಲ್ಲ ಏಕೆಂದರೆ ಅದರ ಕೆಳಗಿನ ಎಲ್ಲ ಸಂಖ್ಯೆಗಳು 0 ಆಗಿರಬೇಕು ಹಾಗಾಗಿ ಪ್ರತಿ ಕಾಲಂ ಕೇವಲ ಒಂದೇ ಒಂದು ಪಿವೊಟ್ ಹೊಂದಿರುತ್ತದೆ ಹಾಗೂ ಪಿವೊಟ್ ಗಳ ಸಂಖ್ಯೆ unknown ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಅಂದರೆ ಪ್ರತಿ ಕಾಲಂ ಪಿವೊಟ್ ಹೊಂದಿರುತ್ತದೆ ಏಕೆಂದರೆ ಕಾಲಂಗಳ ಸಂಖ್ಯೆ unknownಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ಒಂದು ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ ಇದರ ಬಗ್ಗೆ ಇನ್ನೊಂದು ಉದಾಹರಣೆಯೊಂದಿಗೆ ಚರ್ಚಿಸೋಣ ಹಾಗಾಗಿ ನಾವು rankನ ಪರಿಭಾಷೆಯಲ್ಲಿ ನೋಡಿದರೆ rank ಮತ್ತು r ಗೆ ಸಮನಾಗಿರುತ್ತದೆ ಅಥವಾ n ಗೆ ಸಮನಾಗಿರುತ್ತದೆ ಇದಿಷ್ಟು ಶ್ರೇಣಿಯ ಬಗ್ಗೆ ಇದರ ಬಗ್ಗೆ ಮತ್ತೊಮ್ಮೆ ಮತ್ತಷ್ಟು ವಿವರವಾಗಿ ಚರ್ಚಿಸೋಣ ಈಗ ನಾವು ಮತ್ತೊಂದು ಸಾಧ್ಯತೆಗೆ ಬರೋಣ ಅಂದರೆ ಒಂದು ವೇಳೆ ಇದು 0 ಆದರೆ ಕನ್ಸಿಸ್ತೆಂಟ್ ಆಗುತ್ತದೆ ಮತ್ತು ಪಿವೊಟ್ ಗಳ ಸಂಖ್ಯೆ unknown ಗಳ ಸಂಖ್ಯೆ ಗಿಂತ ಕಡಿಮೆ ಇರುತ್ತದೆ ಈ ಸಂದರ್ಭದಲ್ಲಿ ಏನಾಗುತ್ತದೆ ಸಿಸ್ಟಮ್ ಅನಂತ ಪರಿಹಾರಗಳನ್ನು ಹೊಂದಿರುತ್ತದೆ ಈ ಸಂದರ್ಭದಲ್ಲಿ ನಾವು ಪ್ರೀ ವೇರಿಯಬಲ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ನಂತರ ಪರಿಹಾರಗಳನ್ನು ಪಡೆಯಬಹುದು ಅಲ್ಲದೆ rank ನ ಪರಿಭಾಷೆಯಲ್ಲಿ ಎಲ್ಲಾ ಅನಂತ ಪರಿಹಾರಗಳನ್ನು ಪಡೆಯಬಹುದು ಮತ್ತು ಸಮನಾಗಿರುತ್ತದೆ ಇದು n ಅಂದರೆ unknownಗಳ ಸಂಖ್ಯೆಗಿಂತ ಕಡಿಮೆ ಇರುತ್ತದೆ ಮುಂದಿನ ಪ್ರಶ್ನೆಗೆ ಬರೋಣ ಇಲ್ಲಿ Ax bನ ಪರಿಹಾರದ ಬಗ್ಗೆ ಚರ್ಚಿಸಲಿದ್ದೇವೆ ಅದಕ್ಕೆ ಅನುಗುಣವಾದ augumented matrix ಅನ್ನು ಕೆಳಗೆ ಬರೆದಿದ್ದೇನೆ

ಇಲ್ಲಿ ನಾವು ನಾಲ್ಕು ಸಾಲುಗಳು ಹಾಗೂ ಐದು ಕಾಲಂಗಳನ್ನು ಹೊಂದಿದ್ದೇವೆ ವಾಸ್ತವದಲ್ಲಿ ಈ ಸಂದರ್ಭದಲ್ಲಿ 5 unknown ಗಳು ಇದ್ದಾವೆ ಇದು ನಮ್ಮ unknown ಗಳ ಸಂಖ್ಯೆ ಏಕೆಂದರೆ ಇಲ್ಲಿ ನಮ್ಮ ಸಿಸ್ಟಮ್ Ax b ಹಾಗಾಗಿ ಇದನ್ನು ಕನ್ಸಿಸ್ತೆಂಟ್ ಮಾಡಬೇಕು ಇಲ್ಲಿ ಗಳಿವೆ ಹಾಗಾಗಿ ಇಲ್ಲಿ 5 unknown ಗಳಿವೆ ಹಾಗಾಗಿ 05 ಕಾಲಂಗಳು ಅಂದರೆ ಪ್ರತಿಯೊಂದು ಕಾಲಂ unknown ಗೆ ಅನುಗುಣವಾಗಿದೆ ಹಾಗಾಗಿ ಕಾಲಂಗಳ ಸಂಖ್ಯೆ ಅಂದರೆ ಕೇವಲ A ನ ಕಾಲಂಗಳ ಸಂಖ್ಯೆ ಈ ಪೂರ್ತಿ augmented matrixನದಲ್ಲ ಇಲ್ಲಿ ಇದು Aಗೆ ಅನುಗುಣವಾಗಿದೆ ಹಾಗೂ ಇದು Bಗೆ ಅನುಗುಣವಾಗಿದೆ ಹಾಗಾಗಿ ಇಲ್ಲಿನ ಕಾಲಂ ಗಳ ಸಂಖ್ಯೆ ನಮ್ಮ ವ್ಯವಸ್ಥೆಯ ಎಲಿಮೆಂಟ್ ಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಇಲ್ಲಿ 5 unknown ಗಳಿವೆ ಹಾಗೂ ಇಲ್ಲಿ ಮತ್ತೊಂದು ನೈಜ ಸಂಖ್ಯೆಯ ಗುಂಪಿಗೆ ಸೇರಿರುವ β ಇದೆ ಇಲ್ಲಿ β ನೈಜ ಸಂಖ್ಯೆ ಯಾಗಿದೆ ಹಾಗೂ betaದ ಯಾವ ಮೌಲ್ಯಗಳಿಗೆ ಈ ಸಿಸ್ಟಮ್ ಪರಿಹಾರವನ್ನು ಹೊಂದಿರುತ್ತದೆ ಮತ್ತು ಯಾವ ಮೌಲ್ಯಕ್ಕೆ ಹೊಂದಿರುವುದಿಲ್ಲ ಮತ್ತು ಕನ್ಸಿಸ್ಟೆನ್ಸಿ ಕೂಡ beta ಮೇಲೆ ಕೂಡ ಅವಲಂಬಿತವಾಗಿರುತ್ತದೆ ಹಾಗಾದರೆ Gauss elimination or the reduction technique ಕಲ್ಪನೆ ಏನು ಈ augumented matrix ನಿಂದ echelon ರೂಪಕ್ಕೆ ತರಬೇಕು ಅದರ ಮೊದಲನೆಯ ಹಂತ ಇಲ್ಲಿರುವ ಈ ಮೊದಲನೇ ಸಾಲಿನ ಸಂಖ್ಯೆಗಳಾದ 2 1 3 ಅನ್ನು 0 ಮಾಡಬೇಕು ಹಾಗಾಗಿ ನಾವು ಎರಡನೇ ಸಾಲಿನಿಂದ ಮೊದಲನೆಯ ಸಾಲಿಗೆ ಎರಡನ್ನು ಗುಣಿಸಿ ಕಳೆಯುತ್ತೇವೆ ಆಗ ಇದು 0 ಆಗುತ್ತದೆ ನಮ್ಮ ಉದ್ದೇಶ ಇದನ್ನು 0 ಮಾಡುವುದು ಮಾತ್ರ ಉಳಿದೆಲ್ಲವೂ ಅದಕ್ಕೆ ತಕ್ಕಂತೆ ಬದಲಾಗುತ್ತದೆ ನಾವು ಎರಡನೇ ಸಮೀಕರಣದಿಂದ ಮೊದಲ ಸಾಲನ್ನು ತೆಗೆದು ಹಾಕುತ್ತೇವೆ ಇದೆಲ್ಲದಕ್ಕೂ ನಾವು ಎಲಿಮೆಂಟರಿ ಆಪರೇಷನ್ ಮಾಡಬೇಕಾಗುತ್ತದೆ ಇದು ನಮ್ಮreduced ರೂಪ ಇದನ್ನು ಮತ್ತಷ್ಟು ರೆಡ್ಯೂಸ್ ಮಾಡುವುದಕ್ಕೆ ಆಗುವುದಿಲ್ಲ ಇದು reduced ರೂಪ ಮತ್ತು ಇಲ್ಲಿ β≠ 1 ನಾವು β≠ 1 ಆದ ಸಂದರ್ಭವನ್ನು ನೋಡೋಣ ಈ ಸಂದರ್ಭದಲ್ಲಿ β≠ 1 ಅಂದರೆ ಯಾವುದೋ ಒಂದು ಶೂನ್ಯವಲ್ಲದ ಸಂಖ್ಯೆ ಈ ಸ್ಥಳದಲ್ಲಿ ಇರುತ್ತದೆ ಮತ್ತು ಯಾವುದಾದರೂ ಕೊನೆಯ ಕಾಲಂ pivot ಅನ್ನು ಹೊಂದಿರುತ್ತದೆ ಅಂದರೆ ಇದು ಇಂಕಾನ್ಸಿಸ್ತೆಂಟ್ ಸಿಸ್ಟಮ್ ಆಗಿರುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ ಶೂನ್ಯ ಶೂನ್ಯವಲ್ಲದ ಸಂಖ್ಯೆಗೆ ಸಮನಾಗಿದೆ ಎಂದಾಗುತ್ತದೆ ಹಾಗಾಗಿ β≠ 1 ಆದ ಸಂದರ್ಭದಲ್ಲಿ ಈ ಸಿಸ್ಟಮ್ ಗೆ ಯಾವುದೇ ಪರಿಹಾರ ಇರುವುದಿಲ್ಲ ಈ ಮೇಲಿನದು ಯಾವುದೇ ಪರಿಹಾರ ಇಲ್ಲದ ಸಂದರ್ಭವಾಗಿದೆ ಈಗ ಎರಡನೇ ಸಂದರ್ಭವನ್ನು ಪರಿಗಣಿಸುವ ಈ ಸಂದರ್ಭದಲ್ಲಿ ನಾವು ಪರಿಹಾರಗಳ ಬಗ್ಗೆ ಚರ್ಚಿಸಬಹುದು ಏಕೆಂದರೆ ಈಗ ಇದು 0 ಆಗಿದೆ ಹಾಗಾಗಿ ಈ ಸಿಸ್ಟಮ್ ಕನ್ಸಿಸ್ತೆಂಟ್ ಮತ್ತು ಕೊನೆಯ ಕಾಲಂ pivotಅನ್ನು ಹೊಂದಿರುವುದಿಲ್ಲ ಈಗ ಇಲ್ಲಿನ pivotಗಳನ್ನು ಗುರುತಿಸೋಣ ಏಕೆಂದರೆ ಇದು ಮತ್ತೊಂದು ಮುಖ್ಯವಾದ ಹಂತ ಇದು ಮೊದಲನೇ ಕಾಲಂ ನ pivot ಇದುpivot ಅಲ್ಲ ಪ್ರತಿಯೊಂದು ಸಾಲು ಅಥವಾ ಪ್ರತಿಯೊಂದು ಕಾಲಂ ಗರಿಷ್ಠ ಒಂದು pivot ಅನ್ನು ಮಾತ್ರವೇ ಹೊಂದಿರುತ್ತದೆ ಏಕೆಂದರೆ ಒಂದು ವೇಳೆ ಇದು pivot ಆದರೆ ಬೇರೆ ಯಾವುದು pivot ಆಗಲು ಸಾಧ್ಯವಿಲ್ಲ ಇಲ್ಲಿ 2 pivot ಆಗಲು ಸಾಧ್ಯವಿಲ್ಲ ಏಕೆಂದರೆ ಇದರ ಎಡಕ್ಕೆ ಯಾವುದೋ ಒಂದು ಶೂನ್ಯವಲ್ಲದ ಎಲಿಮೆಂಟ್ ಇದೆ Take ಈ x2 ಅನ್ನು ಪ್ರೀ ವೇರಿಯಬಲ್ ಎಂದು ಗುರುತಿಸುತ್ತೇವೆ ಮತ್ತು ಈ ಕಾಲಂ pivot ಅನ್ನು ಹೊಂದಿದೆ ಇದು x3ಗೇ ಅನುಗುಣವಾಗಿದೆ ಹಾಗೂ ಇದನ್ನು ಪ್ರೀ ವೇರಿಯಬಲ್ ಆಗಿ ತೆಗೆದುಕೊಳ್ಳುತ್ತಿಲ್ಲ ಹಾಗಾಗಿ ಇದನ್ನು dependent variable ಎಂದು ಕರೆಯಬಹುದು ಹಾಗಾಗಿ ಇದು ಪ್ರೀ ಅಲ್ಲ ಇಲ್ಲಿ pivot ಇದೆ ಎಲ್ಲೆಲ್ಲಿ pivot ಇದೆಯೋ ಅದನ್ನು ನಾವು dependent variable ಎಂದು ಗುರುತಿಸುತ್ತೇವೆ ಹಾಗೂ ಎಲ್ಲೆಲ್ಲಿ pivot ಇಲ್ಲವೋ ಅವುಗಳನ್ನು free variables ಎಂದು ಗುರುತಿಸುತ್ತೇವೆ ಇದು ನಾವು ಪಾಲಿಸುವ ಒಂದು ಸರಳವಾದ ಆಲ್ಗರಿದಮ್ ಇದರ ಅವಶ್ಯಕತೆ ಇಲ್ಲದಿದ್ದರೂ ಇದನ್ನು ಪಾಲಿಸುತ್ತೇನೆ ಏಕೆಂದರೆ ಇದು ಒಂದು ವ್ಯವಸ್ಥಿತ ವಿಧಾನ ಹಾಗಾಗಿ ಮೊದಲನೆಯ ಕಾಲಂ ಗೇ ಬರೋಣ ಇಲ್ಲಿ pivot ಇದ್ದರೆ ಅದನ್ನು dependent variable ಎಂದು ಗುರುತಿಸೋಣ ಎರಡನೆಯ ಕಾಲಂ pivot ಅನ್ನು ಹೊಂದಿಲ್ಲ ಹಾಗಾಗಿ ಇದನ್ನು free variable ಎಂದುಗುರುತಿಸೋಣ ಕಾಲಂ 3 pivot ಅನ್ನು ಹೊಂದಿದೆ ಹಾಗಾಗಿ ಇದನ್ನು dependent variable ಎಂದು ಗುರುತಿಸೋಣ ಮತ್ತು ಕಾಲಂ 4 pivot ಅನ್ನು ಹೊಂದಿದೆ ಹಾಗಾಗಿ ಅದನ್ನು dependent variable ಎಂದು ಗುರುತಿಸೋಣ ಮತ್ತು ಕಾಲಮ್ ಐದರಲ್ಲಿ pivot ಇಲ್ಲದ ಕಾರಣ ಅದನ್ನು free variable ಎಂದು ಗುರುತಿಸೋಣ ಹೀಗೆ ಮಾಡುವುದರಿಂದ ನಮ್ಮ ಕೈಯಲ್ಲಿ ಎಷ್ಟೊಂದು ವಿಷಯಗಳು ಇವೆ ಏಕೆಂದರೆ free variable ಅಂದರೆ ನಾವು ಅದಕ್ಕೆ ನಮಗೆ ಬೇಕಾದ ಮೌಲ್ಯಗಳನ್ನು ಕೊಡಬಹುದು ಆಗ ನಾವು ಅನಂತ ಪರಿಹಾರಗಳನ್ನು ಹೊಂದಿರುತ್ತೇವೆ ಹಾಗಾಗಿ ಇದು ಅನಂತ ಪರಿಹಾರಗಳುಳ್ಳ ಸಂದರ್ಭ ಏಕೆಂದರೆ ಇಲ್ಲಿ free variables ಇವೆ ಮತ್ತೊಮ್ಮೆ ಹೇಳುತ್ತೇನೆ free variables ಅಂದರೆ ನಮಗೆ ಬೇಕಾದ ಮೌಲ್ಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಹತ್ತಿರ ಎರಡು free variables ಗಳಿವೆ ಹಾಗಾಗಿ ನಮಗೆ ಮೌಲ್ಯಗಳನ್ನು ಆಯ್ದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ ಇಲ್ಲಿ free variables ಇಲ್ಲಿalpha 1 and alpha 2 ತೆಗೆದುಕೊಳ್ಳೋಣ ಆ ಸಂದರ್ಭದಲ್ಲಿ ಸಮೀಕರಣದಿಂದ ಅನ್ನು ಬರೆಯಬಹುದು ಹಾಗಾಗಿ 2 alpha 2 ಹಾಗಾಗಿ ಅನ್ನು alpha 2 ಪರಿಭಾಷೆಯಲ್ಲಿ ಬರೆಯಬಹುದು ಅದರಂತೆಯೇ ಎರಡನೇ ಸಮೀಕರಣದಿಂದ ಅನ್ನು free variable ನ ಪರಿಭಾಷೆಯಲ್ಲಿ ಬರೆಯಬಹುದು ಅನ್ನು ಒಂದನೇ ಸಮೀಕರಣದಿಂದ alpha 1 alpha 2 ಪರಿಭಾಷೆಯಲ್ಲಿ ಬರೆಯಬಹುದು ಅದನ್ನು ನಾವು vector ರೂಪದಲ್ಲಿ ಕೂಡ ಇಡಬಹುದು x 1 x 2 x 3 x 4 ಪ್ರತಿಯೊಂದ ರಿಂದ ತೆಗೆದ constant ಗಳು x1 ಇಂದ ತೆಗೆದ constant 9 ಆಗುತ್ತದೆ x2 ನಿಂದ alpha 1 ಮಾತ್ರ ಹಾಗಾಗಿ x3 ಇಂದ ಯಾವುದೇ ಕಾನ್ಸ್ಟೆಂಟ್ ಇರುವುದಿಲ್ಲ ಹಾಗೆಯೇ x4 ನಿಂದ 4 constant ಮತ್ತು x5 ನಿಂದ ಕೂಡ ಯಾವುದೇ ಕಾನ್ಸ್ಟೆಂಟ್ ಇರುವುದಿಲ್ಲ ಮತ್ತು ಈ alpha 1 ಮತ್ತು ಉಳಿದ್ದದ್ದರಿಂದ x1 ಉದಾಹರಣೆಗೆ ಇಲ್ಲಿ 9 2 ಹಾಗಾಗಿ 2 x1 ನೊಂದಿಗೆ ಇದೆ ಹಾಗಾಗಿ 9 5 ಇಲ್ಲಿ alpha 2 ನೊಂದಿಗೆ ಮತ್ತು ಇಲ್ಲಿ 9 5 ಇದೆ ಹಾಗಾಗಿ ಇಲ್ಲಿನ ಮೊದಲನೇ ವೆಕ್ಟರ್ ಈ ಫ್ರೀ ವೇರಿಯೇಬಲ್ಸ್ ನಿಂದ ಮುಕ್ತವಾಗಿದ್ದು ಈ x 1 x 2 x 3 x 4 ಮತ್ತು x 5ಬರೆದುಕೊಳ್ಳೋಣ ಇಲ್ಲಿ x2 free vector ಆಗಿ ಹೊರಬರುತ್ತದೆ ಗಮನಿಸಿ ಈ free variables ನಮ್ಮ ಅನಂತ ಪರಿಹಾರಗಳಿಗೆ ಕಾರಣವಾಗುತ್ತದೆ ಒಟ್ಟಾರೆ ಯಾವ ಸಂದರ್ಭದಲ್ಲಿ ಕೆಲವು ಕಾಲಂ ಗಳು ಪಿವೊಟ್ ಅನ್ನು ಹೊಂದಿರುವುದಿಲವೋ ಆ ಸಂದರ್ಭದಲ್ಲಿ ನಮಗೆ ಅನಂತ ಪರಿಹಾರಗಳು ದೊರೆಯೊತ್ತವೆ ಒಂದು ವೇಳೆ matrix invertible ಆಗಿದ್ದರೆ ನಮಗೆ ಯಾವುದೇfree variables ಸಿಗುವುದಿಲ್ಲ ಕಾರಣ ಇಷ್ಟೇ matrix invertible ಇದ್ದಾಗ ಕೇವಲ ಅನನ್ಯ ಪರಿಹಾರ ಸಿಗುತ್ತದೆ ಹಾಗೂ ಅನನ್ಯ ಪರಿಹಾರ ಇದ್ದಾಗ ಖಂಡಿತವಾಗಿಯೂ ನಮಗೆ free variables ಸಿಗುವುದಿಲ್ಲ ಹಾಗೂ free variables ಇಲ್ಲದಾಗ matrix invertible ಆಗಿರುತ್ತದೆ ಹಾಗಾಗಿ Ax 0 ನ ಪರಿಹಾರಗಳನ್ನು ಈ ವೆಕ್ಟರ್ ಉತ್ಪಾದಿಸುತ್ತದೆ ಇದು alpha 1 ನೊಂದಿಗೆ ಕಾಣಿಸಿಕೊಳ್ಳುತ್ತಿತ್ತು ಹಾಗೂ ಇದು alpha 2 ನೊಂದಿಗೆ ಕಾಣಿಸಿಕೊಳ್ಳುತ್ತಿತ್ತು ಇಲ್ಲಿ ನಾವು ಇದನ್ನು ಕೇವಲ ಕಾಲಂ ರೂಪದಲ್ಲಿ ಬರೆದಿದ್ದೇವೆ ಹಾಗಾಗಿ ಈ vectorನ್ನು Ax 0 ನ ಪರಿಹಾರದ ಉತ್ಪಾದಕರು ಎನ್ನಬಹುದು ಮತ್ತು ಈ ಉತ್ಪಾದಕರನ್ನು BASIS ಎನ್ನಬಹುದು ಈ ಪದವನ್ನು ಸ್ವಲ್ಪ ಹೊತ್ತಿನ ನಂತರ ಪರಿಚಯ ಮಾಡಿಕೊಳ್ಳೋಣ ನಾನು ಇಲ್ಲಿ ಕೆಲವು ಪದಗಳನ್ನು ಬಳಸುತ್ತೇನೆ ಆದರೆ ಅವುಗಳ ಬಗ್ಗೆ ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸೋಣ ಈಗಷ್ಟೇ ನೋಡಿದ ಜನರೇಟರ್ ಗಳನ್ನು basis ಎಂದು ಕರೆಯುತ್ತೇವೆ ಏಕೆಂದರೆ ಪರಿಹಾರಗಳನ್ನು ಉತ್ಪಾದಿಸುವ ಮೂಲ ಘಟಕ ಆಗಿರುತ್ತದೆ ಹಾಗಾಗಿ ಇದನ್ನು solution space ನ basis ಎಂದು ಕರೆಯುತ್ತೇವೆ ಏಕೆಂದರೆ Ax 0 ಅನಂತ ಪರಿಹಾರಗಳನ್ನು ಹೊಂದಿರುತ್ತದೆ ಮತ್ತು ಈ vector ಗಳು basis ಆಗಿರುತ್ತದೆ ಮತ್ತು ಈ space ಅನ್ನು null space ಎಂದು ಕರೆಯುತ್ತೇವೆ ಮತ್ತು ಇದರ ಬಗ್ಗೆ ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸುತ್ತೇವೆ ಮತ್ತೊಂದು ಹೊಸ ಪದ ಅದುವೇ null space ಮತ್ತು ಇಲ್ಲಿರುವ null space ಕೂಡ ಒಂದು vector space ಮತ್ತು ಅದಕ್ಕೆ ಕೆಲವು ಗುಣಲಕ್ಷಣಗಳಿರುತ್ತವೆ ಇಲ್ಲಿ ನಾವು ಮಾತನಾಡುತ್ತಿರುವ ಪರಿಹಾರಗಳ set ಮುಂದೆ vector space ಎಂದು ಕರೆಯಲ್ಪಡುತ್ತದೆ ಉದಾಹರಣೆಗೆ ಇಲ್ಲಿ 2 ಪರಿಹಾರಗಳನ್ನು ತೆಗೆದುಕೊಂಡು ಅದನ್ನು ಕೂಡಿಸಿದರೆ ಅದು ಕೂಡ ಈ ಸಮೀಕರಣದ ಪರಿಹಾರ ವಾಗಿರುತ್ತದೆ ಏಕೆಂದರೆ Ax1 ಮತ್ತು Ax2 ಈ ಸಮೀಕರಣವನ್ನು satisfy ಮಾಡಿದರೆ x1 x2 ಕೂಡ satisfy ಮಾಡುತ್ತದೆ ಏಕೆಂದರೆ Ax1 Ax2 00ಆಗುತ್ತದೆ ಹಾಗಾಗಿ ಇದು ಕೂಡ satisfy ಆಗುತ್ತದೆ ಹಾಗಾಗಿ ಪರಿಹಾರಗಳ set ಕೆಲವು ಒಳ್ಳೆಯ ಗುಣ ಲಕ್ಷಣಗಳನ್ನು ಹೊಂದಿದೆ ಅವು ನೀವು ಎರಡು ಯಾವುದೇ ಎರಡು ಪರಿಹಾರಗಳನ್ನು ತೆಗೆದುಕೊಂಡು ಕೂಡಿಸಿದರೆ ಮೊತ್ತವು ಕೂಡ ಅದರ ಪರಿಹಾರ ವಾಗಿರುತ್ತದೆ ಅಥವಾ ನೀವು ಒಂದು ಸಂಖ್ಯೆಯನ್ನು ಪರಿಹಾರಕ್ಕೆ ಗುಣಿಸಿದರೆ ಅದು ಕೂಡ ಈ ಸಮೀಕರಣದ ಪರಿಹಾರ ವಾಗಿರುತ್ತದೆ ಹಾಗಾಗಿ ಅದೇ ತರಹ ಇನ್ನೂ ಹಲವಾರು ಗುಣಲಕ್ಷಣಗಳನ್ನು vector space ಹೊಂದಿರುತ್ತದೆ ಅದನ್ನು ನಿರ್ದಿಷ್ಟವಾಗಿ ನಾವು ಮುಂದಿನ ಉಪನ್ಯಾಸದಲ್ಲಿ ಕಲಿಯೋಣ ಒಂದು ಸಮೀಕರಣ ವ್ಯವಸ್ಥೆಗೆ echelon form ತುಂಬಾ ಮುಖ್ಯವಾಗುತ್ತದೆ ಅದಲ್ಲದೆ ನಾವು ಅನಂತ ಪರಿಹಾರಗಳನ್ನು ನೀಡುವ free variables ದಳ ಬಗ್ಗೆ ಮಾತನಾಡುತ್ತೇವೆ ಮತ್ತು non homogenous system ನ ಪರಿಹಾರಗಳು ಒಂದು ವಿಶೇಷ ರೂಪದಲ್ಲಿಇರುತ್ತದೆ ಹಾಗೂ ಇಲ್ಲಿ xp Ax b ಅನ್ನು satisfy ಮಾಡುತ್ತದೆ ಹಾಗೂ xh Ax 0 ಅನ್ನುsatisfy ಮಾಡುತ್ತದೆ ಮತ್ತು ಈ ಸಂಪೂರ್ಣ xpxh ಕೂಡ Ax b ಅನ್ನು satisfy ಮಾಡುತ್ತದೆ ಇದಕ್ಕೆ ಉಪಯೋಗಿಸಿದ ಉಲ್ಲೇಖಗಳು ಈ ಮೇಲಿನಂತೆ ಇವೆ